ಬಾಲಾಹೇ ಹಾಯ್ ಪ್ರೊಫೆಸರ್ ಅಶ್ವಿನ್ ಬಾಲಾ ನೀವು ಏನು ಮಾಡುತ್ತಿದ್ದೀರಿ ನೀವು ಈಗ ಈ ಕೋರ್ಸ್ ಅನ್ನು ಕಲಿಸುತ್ತಿದ್ದೀರಿ ಬಾಲಾ ಕೋರ್ಸ್ ದುಹ್ ದುಹ್ ಡಿ ಡಿಸೈನ್ ಥಿಂಕಿಂಗ್ ಪ್ರೊಫೆಸರ್ ಅಶ್ವಿನ್ ಹೌದು ಖಂಡಿತ ಅದಕ್ಕಾಗಿಯೇ ನಾವು ಇಲ್ಲಿದ್ದೇವೆ ವಿನ್ಯಾಸ ಚಿಂತನೆಯ ಈ ಕೋರ್ಸ್ ಕಲಿಸಲು ನೀವು ನಿಖರವಾಗಿ ಏನು ಮಾಡುತ್ತಿದ್ದೀರಿ ಬಾಲಾ ನೀವು ನಾನು ಆಡುತ್ತಿರುವ ಈ ಆಟವನ್ನು ತಿಳಿದಿದ್ದೀರಿ ಇದರಿಂದ ನಾನು ಆಡುವ ಮಕ್ಕಳೊಂದಿಗೆ ಅನುಭೂತಿ ಹೊಂದಬಹುದು ಈ ಮಕ್ಕಳು ಈ ದಿನಗಳಲ್ಲಿ ನಮ್ಮ ಸಾಧನಗಳಲ್ಲಿ ದೀರ್ಘಕಾಲ ಆಡುತ್ತಿದ್ದಾರೆ ನಾನು ಅವರೊಂದಿಗೆ ಅನುಭೂತಿ ಹೊಂದಲು ಪ್ರಯತ್ನಿಸುತ್ತೇನೆ ಪ್ರೊಫೆಸರ್ ಅಶ್ವಿನ್ ಆಹಾ ಆದ್ದರಿಂದ ನೀವು ವಿನ್ಯಾಸ ಚಿಂತನೆ ತತ್ವಶಾಸ್ತ್ರವನ್ನು ಬಳಸಿಕೊಂಡು ಪುಟ್ಟ ಮಕ್ಕಳಿಗಾಗಿ ಆಟವನ್ನು ವಿನ್ಯಾಸಗೊಳಿಸಲು ಪ್ರಯತ್ನಿಸುತ್ತಿದ್ದೀರಿ ಅದು ಉತ್ತಮ ಬಾಲಾ ನೀವು ಮಾಡಬೇಕಾದ ಮೊದಲನೆಯದು ನಿಮ್ಮ ಆಟದ ಸಂಭಾವ್ಯ ಬಳಕೆದಾರರೊಂದಿಗೆ ಅನುಭೂತಿ ನೀಡುವುದು ಮತ್ತು ನೀವು ಇಲ್ಲಿ ಕುಳಿತು ಈ ಆಟವನ್ನು ಆಡುತ್ತಿರುವುದು ಮತ್ತು ಅದು ಹೇಗಿರುತ್ತದೆ ಎಂದು ನೋಡುವುದು ನಿಜಕ್ಕೂ ಸಂತೋಷವಾಗಿದೆ ಆದರೆ ಅದು ಅನುಭೂತಿ ಹಂತದ ಮೊದಲ ಹಂತವಾಗಿದೆ ಬಾಲಾ ಓಹ್ ಪ್ರೊಫೆಸರ್ ಅಶ್ವಿನ್ ಸರಿ ಆಟವನ್ನು ಆಡುವುದರ ಜೊತೆಗೆ ಬಳಕೆದಾರರು ಹೇಗೆ ಭಾವಿಸುತ್ತಾರೆ ಎಂಬುದನ್ನು ನೋಡುವುದರ ಜೊತೆಗೆ ನೀವು ಏನು ಮಾಡಬೇಕು ಎಂದರೆ ಈ ಮಕ್ಕಳಲ್ಲಿ ಕೆಲವರನ್ನು ಗಮನಿಸಿ ಅವರಲ್ಲಿ ಕೆಲವರೊಂದಿಗೆ ಮಾತನಾಡಿಸಿ ಸರಿ ಅವರನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಟಿಪ್ಪಣಿ ಮಾಡಿ ಅದ್ದರಿಂದ ನೀವು ವಿನ್ಯಾಸದ ಚಿಂತನೆಯ ಮೊದಲ ಹಂತವನ್ನು ವಾಸ್ತವವಾಗಿ ಪೂರ್ಣಗೊಳಿಸಬಹುದು ಅದು ಸರಿಯಾದ ಅನುಭೂತಿ ಅದು ಹೇಗೆ ಅನಿಸುತ್ತದೆ ಬಾಲಾಸರಿ ಅದು ಎರಡನೇ ಹಂತ ಆದ್ದರಿಂದ ಏನಾಯಿತು ನಾನು ಅದನ್ನು ಮಾಡುತ್ತೇನೆ ಮೊದಲ ಹಂತವು ಅನುಭೂತಿ ಹೊಂದಿದ್ದು ಅದನ್ನು ನಾನು ಸುಂದರವಾಗಿ ಮತ್ತು ನಾನು ಚೆನ್ನಾಗಿ ಮಾಡಿದ್ದೇನೆ ಎರಡನೆಯದು ಅವರೊಂದಿಗೆ ಮಾತನಾಡಲು ಹೋಗುತ್ತೇನೆ ಪ್ರೊಫೆಸರ್ ಅಶ್ವಿನ್ ಖಂಡಿತವಾಗಿ ಈಗ ವಿಷಯವೆಂದರೆ ಇದು ನಿಜಕ್ಕೂ ವಿನೋದಮಯವಾಗಿದೆ ನೀವು ಹೊಂದಿರುವಂತೆ ತೋರುತ್ತಿದೆ ಎಂದು ನನಗೆ ಖಾತ್ರಿಯಿದೆ ಬಾಲಾ ಹೌದು ಓಹ್ ಇದು ತುಂಬಾ ಖುಷಿ ನೀಡುತ್ತದೆ ಪ್ರೊಫೆಸರ್ ಅಶ್ವಿನ್ ತುಂಬಾ ವಿನೋದ ಬಾಲಾ ವಾಸ್ತವವಾಗಿ ನೀವು ಹೇಳುತ್ತಿರುವುದು ಸಹ ವಿನೋದಮಯವಾಗಿದೆ ಪ್ರೊಫೆಸರ್ ಅಶ್ವಿನ್ ಹೌದು ಆದ್ದರಿಂದ ನಾನು ನಿಮ್ಮಿಂದ ಒಂದು ಸೆಕೆಂಡ್ ದೂರ ಸರಿಯಲು ಅವಕಾಶ ಮಾಡಿಕೊಡಿ ಇದರಿಂದ ನಿಮಗೆ ಹೆಚ್ಚು ಮೋಜು ಇಲ್ಲ ಆದರೆ ವಿಷಯವೆಂದರೆ ನೀವು ಅದು ಆಗಿದ್ದರೆ ನೀವು ಹೆಚ್ಚು ಮೋಜು ಮಾಡಲು ಸಿಕ್ಕಿಹಾಕಿಕೊಳ್ಳಲು ಬಯಸುವುದಿಲ್ಲ ಮತ್ತು ಈ ಆಟವನ್ನು ಸರಿಯಾಗಿ ಆಡುವುದನ್ನು ಮುಂದುವರಿಸಿ ಕೆಲವು ಸಮಯದಲ್ಲಿ ಆಟಗಳು ಯಾವುವು ಎಂಬುದನ್ನು ನೀವು ಅರ್ಥಮಾಡಿಕೊಂಡ ನಂತರ ಮತ್ತು ನೀವು ಹೋಗಿ ಜನರೊಂದಿಗೆ ಮಾತನಾಡಿದ ನಂತರ ನೀವು ನಿಜವಾಗಿಯೂ ಮುಂದಿನ ಹಂತಕ್ಕೆ ಹೋಗಬೇಕು ಮುಂದಿನ ಹಂತದ ವಿನ್ಯಾಸ ಚಿಂತನೆ ಏನು ಎಂದು ನಿಮಗೆ ತಿಳಿದಿದೆಯೇ ಪ್ರೊಫೆಸರ್ ಬಾಲಾ ಏನೋ ವಿಶ್ಲೇಷಿಸಿದಂತೆ ತೋರುತ್ತಿದೆ ಪ್ರೊಫೆಸರ್ ಅಶ್ವಿನ್ ಖಂಡಿತವಾಗಿ ಆದ್ದರಿಂದ ಈ ಮಕ್ಕಳನ್ನು ಅಂಟಿಕೊಳ್ಳುವಂತೆ ಮಾಡುವಂತಹ ವಿಷಯಗಳನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳಲು ನೀವು ಗಮನಿಸಬೇಕಾಗಿದೆ ಮತ್ತು ನಿಮ್ಮ ಅವಲೋಕನಗಳನ್ನು ನೀವು ತೆಗೆದುಕೊಂಡು ಅವುಗಳನ್ನು ವಿಶ್ಲೇಷಿಸಬೇಕಾಗಿದೆ ಈ ರೀತಿಯ ಆಟಗಳನ್ನು ಅವರು ಹೆಚ್ಚು ಗಂಟೆಗಳ ಕಾಲ ಆಡಲು ಕಾರಣವೇನು ಅವರು ನಿಜವಾಗಿಯೂ ಇಷ್ಟಪಡುವುದು ಏನು ನಿಮಗೆ ಗೊತ್ತಾ ಅವುಗಳನ್ನು ನಿಜವಾಗಿಯೂ ತಿರುವು ಮಾಡುತ್ತದೆ ಏನು ಅವರಿಗೆ ಗರಿಷ್ಠ ಆನಂದವನ್ನು ನೀಡುವುದು ಏನು ಸರಿ ಆದ್ದರಿಂದ ನೀವು ನಿಜವಾಗಿಯೂ ಏನು ನೋಡಬೇಕು ನೀವು ಏನು ನೋಡುತ್ತಿದ್ದೀರಿ ಸರಿ ಆದ್ದರಿಂದ ನೀವು ಆಟವನ್ನು ಆಡುವದರಲ್ಲಿ ಹೆಚ್ಚು ಸಿಕ್ಕಿಹಾಕಿಕೊಳ್ಳಬಾರದು ಅಲ್ಲಿ ನೀವು ಆ ಪರದೆಯ ಮೇಲೆ ಹೊಂದಿರುವ ಸ್ಕೋರ್ನಿಂದ ನಿರ್ಣಯಿಸುವಲ್ಲಿ ನೀವು ಸಾಕಷ್ಟು ಉತ್ತಮರಾಗುತ್ತಿರುವಿರಿ ಎಂದು ನಾನು ನೋಡಬಹುದು ಸರಿ ಅದು ಆ ಆಟದ ನನ್ನ ಅತ್ಯಧಿಕ ಸ್ಕೋರ್ಗಿಂತ ಸ್ವಲ್ಪ ಹೆಚ್ಚಾಗಿದೆ ಆದ್ದರಿಂದ ನಾನು ನಿಮ್ಮನ್ನು ಅದರಿಂದ ಸೋಲಿಸಬೇಕಾಗಿದೆ ಆದ್ದರಿಂದ ಎರಡನೇ ಹಂತವು ಸರಿಯಾಗಿ ವಿಶ್ಲೇಷಿಸುವುದು ನೀವು ವಿಶ್ಲೇಷಣೆ ಮುಗಿಸಿದ ನಂತರ ನೀವು ಏನು ಮಾಡುತ್ತೀರಿ ಎಂದು ನೀವು ಭಾವಿಸುತ್ತೀರಿ ಬಾಲಾ ನಾವು ಕೆಲವು ಸಮಸ್ಯೆಗಳಿಗೆ ಸಿಲುಕುತ್ತೇವೆ ಎಂದು ನನಗೆ ಖಾತ್ರಿಯಿದೆ ನನ್ನ ಮಗು ನನಗೆ ಆಟವಾಡಲು ಅನುಮತಿಸುವುದಿಲ್ಲ ಪ್ರೊಫೆಸರ್ ಅಶ್ವಿನ್ ನಿಖರವಾಗಿ ಸರಿ ಮತ್ತು ಆದ್ದರಿಂದ ಸರಿ ಈ ಆಟಗಳನ್ನು ಆಡಲು ನಿಮಗೆ ಅನುಮೋದನೆ ಇದೆಯೇ ಬಾಲಾ ಇಲ್ಲ ದಯವಿಟ್ಟು ನನ್ನ ಮಗುವಿಗೆ ನಾನು ಅವರ ಆಟವನ್ನು ಆಡಿದ್ದೇನೆ ಎಂದು ಹೇಳಬೇಡಿ ಪ್ರೊಫೆಸರ್ ಅಶ್ವಿನ್ ನೀವು ಬಹಳಷ್ಟು ತೊಂದರೆಗಳಿಗೆ ಸಿಲುಕುತ್ತೀರಿ ಎಂದು ಯೋಚಿಸಿ ಬಾಲಾ ಹೌದು ಹೌದು ಪ್ರೊಫೆಸರ್ ಅಶ್ವಿನ್ ಆದರೆ ಹೇಗಾದರೂ ನೀವು ಸರಿಯಾಗಿ ವಿಶ್ಲೇಷಿಸಿದ ನಂತರ ನೀವು ಸೃಜನಶೀಲ ಹಂತಕ್ಕೆ ಬರಬೇಕಾಗಿದೆ ನಾವು ನಿಜವಾಗಿ ಏನನ್ನಾದರೂ ಅಭಿವೃದ್ಧಿಪಡಿಸಲು ಪ್ರಾರಂಭಿಸಬೇಕು ಏನಾಗುತ್ತದೆ ಎಂದು ನೀವು ನೋಡಿದ್ದೀರಿ ನೀವು ಅವರ ಕೆಲಸದ ಮೇಲೆ ಹಿಡಿತ ಸಾಧಿಸಿಸಲು ಸ್ವಲ್ಪ ಹೆಜ್ಜೆ ಹಾಕಿದ್ದೀರಿ ನೀವು ವಿಷಯಗಳ ಮೂಲಕ ಯೋಚಿಸಿದ್ದೀರಿ ನೀವು ವಿಶ್ಲೇಷಿಸಿದ್ದೀರಿ ಮತ್ತು ನಂತರ ನೀವು ಏನನ್ನಾದರೂ ತರಬೇಕು ಅದು ಸ್ಪಷ್ಟವಾದ ಭೌತಿಕವಾಗಬಹುದು ಇದು ಡಿಜಿಟಲ್ ಜಗತ್ತಿನಲ್ಲಿ ಏನಾದರೂ ಆಗಿರಬಹುದು ಆದರೆ ನೀವು ಕೆಲವು ರೀತಿಯಲ್ಲಿ ಪರಿಹಾರವನ್ನು ತರಬೇಕಾಗಿದೆ ಅದು ಸಮಸ್ಯೆಗೆ ಸರಿಹೊಂದುತ್ತದೆ ಎಂದು ನೀವು ಭಾವಿಸುತ್ತೀರಿ ಏನು ಅದರ ನಂತರ ನೀವು ಮಾಡುತ್ತೀರಿ ಎಂದು ನೀವು ಭಾವಿಸುತ್ತೀರಾ ಸರಿ ನೀವು ಅವರಿಗೆ ಪರಿಹಾರವನ್ನು ನೀಡಲು ಹೊರಟಿದ್ದೀರಾ ಮತ್ತು ಪಮ್ ಪ್ರಮ್ ಪಾಮ್ ಎಂದು ನಾನು ಹೇಳಿದ್ದೇನೆ ಮತ್ತು ನಂತರ ನೀವು ಏನು ಹೊರ ನಡೆಯುತ್ತೀರಿ ಅದು ಸರಿಯಾಗಿ ಅನಿಸುವುದಿಲ್ಲ ಅವರು ಇಷ್ಟಪಡುತ್ತಾರೆಯೇ ಎಂದು ಪರೀಕ್ಷಿಸಲು ನಾನು ಏನನ್ನಾದರೂ ಮಾಡಬೇಕಾಗಬಹುದು ಪ್ರೊಫೆಸರ್ ಅಶ್ವಿನ್ ಸಂಪೂರ್ಣವಾಗಿ ಸರಿ ಆದ್ದರಿಂದ ನೀವು ಆಟವನ್ನು ವಿನ್ಯಾಸಗೊಳಿಸುತ್ತಿರುವ ಈ ಮಕ್ಕಳ ಬಳಿಗೆ ಹಿಂತಿರುಗಬೇಕಾಗಿದೆ ಮತ್ತು ನೀವು ನಿಜವಾಗಿಯೂ ಅವರಿಗೆ ಆಟವನ್ನು ನೀಡಲು ಪ್ರಾರಂಭಿಸಬೇಕು ಮತ್ತು ಅವರು ನಿಜವಾಗಿಯೂ ಅದರೊಂದಿಗೆ ಆಡುತ್ತಿದ್ದರೂ ಸಹ ನೋಡಿ ಮತ್ತು ಅವರ ಪ್ರತಿಕ್ರಿಯೆಗಳು ಸರಿಯಾಗಿದೆ ಎಂದು ನೋಡಿ ನೀವು ಅದೃಷ್ಟರಾಗಿದ್ದರೆ ನೀವು ಅದ್ಭುತ ಆಟವನ್ನು ವಿನ್ಯಾಸಗೊಳಿಸಿರಬಹುದು ಮತ್ತು ಅವರು ಅದನ್ನು ಗಂಟೆಗಳ ಕಾಲ ಆಡಬಹುದು ಮತ್ತು ಅವರು ನಿಮ್ಮ ಹೆಚ್ಚಿನ ಸ್ಕೋರ್ಗಳನ್ನು ಸೋಲಿಸಬಹುದು ಆದರೆ ಇದು ನಿಮಗೆ ತಿಳಿದಿರುವ ಸಾಧ್ಯತೆಯೂ ನೀವು ಬಹುಶಃ ಬಯಸಿದ ಗ್ರಾಫಿಕ್ಸ್ ಅವರು ಬಯಸಿದ ರೀತಿಯಲ್ಲಿ ಅಲ್ಲ ಎಂದು ಕೆಲವು ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ ಬಹುಶಃ ಅದು ಅವರಿಗೆ ಸ್ವಲ್ಪ ವೇಗವಾಗಿರುತ್ತದೆ ಮತ್ತು ಆದ್ದರಿಂದ ನೀವು ಈ ಹೊಸ ಮಾಹಿತಿಯೊಂದಿಗೆ ಮತ್ತೆ ಡ್ರಾಯಿಂಗ್ ಬೋರ್ಡ್ಗೆ ಹಿಂತಿರುಗಬೇಕಾಗಿರುವುದು ಬಾಲಾ ಮತ್ತು ನಾನು ಅದನ್ನು ಮತ್ತೊಮ್ಮೆ ಆಡುತ್ತೇನೆ ಪ್ರೊಫೆಸರ್ ಅಶ್ವಿನ್ ಇಲ್ಲ ಇದು ಈಗ ಸರಿಯಾಗಿಲ್ಲ ನೀವು ಅದನ್ನು ಮತ್ತೊಮ್ಮೆ ವಿನ್ಯಾಸಗೊಳಿಸುತ್ತೀರಿ ಇದು ಮತ್ತೆ ನೀವು ಪುನಃ ಅನುಭೂತಿ ಹೊಂದಿದ್ದೀರಿ ನೀವು ಕೇಳಿದ್ದನ್ನು ನೀವು ವಿಶ್ಲೇಷಿಸುತ್ತೀರಿ ನೀವು ಹಿಂತಿರುಗಿ ಪುನರಾವರ್ತಿಸುತ್ತೀರಿ ನೀವು ರಚಿಸಿದ ಆಟದ ಆರಂಭಿಕ ಮೂಲಮಾದರಿಯನ್ನು ನೀವು ಮಾರ್ಪಡಿಸುತ್ತೀರಿ ನೀವು ಹಿಂದೆ ಹೋಗಿ ಬಾಲಾಆದ್ದರಿಂದ ಇದು ಕೇವಲ ಒಂದು ಬಾರಿ ಅಲ್ಲ ಆದರೆ ಹಲವು ಬಾರಿ ಪ್ರೊಫೆಸರ್ ಅಶ್ವಿನ್ಅನೇಕ ಬಾರಿ ನೀವು ಅದನ್ನು ಹೆಚ್ಚು ಬಾರಿ ಮಾಡುತ್ತೀರಿ ನೀವು ಅದನ್ನು ವೇಗವಾಗಿ ಮಾಡುತ್ತೀರಿ ಮತ್ತು ಹೆಚ್ಚು ಬಾಲಾಇದನ್ನು ಅನೇಕ ಮಾಡಿ ಹಲವು ಬಾರಿ ಆಟದಂತೆ ತೋರುತ್ತದೆ ಪ್ರೊಫೆಸರ್ ಅಶ್ವಿನ್ನಿಖರವಾಗಿ ಆದ್ದರಿಂದ ನೀವು ಅದನ್ನು ಸರಿಯಾಗಿ ಮಾಡಿದರೆ ವಿನ್ಯಾಸದ ಆಲೋಚನೆಯು ಆಟದಂತೆಯೇ ಇರಬಹುದು ಇದು ತುಂಬಾ ಮೋಜಿನ ಸಂಗತಿಯಾಗಿದೆ ಆದರೆ ಮೂಲಭೂತವಾಗಿ ಇದು 4 ಹಂತಗಳ ಮೂಲಕ ಸಾಗುತ್ತದೆ ಪ್ರೊಫೆಸರ್ ಅಶ್ವಿನ್ಅನುಭೂತಿ ಹಂತವಿದೆ ವಿಶ್ಲೇಷಿಸುವ ಹಂತವಿದೆ ಬಾಲಾವಿಶ್ಲೇಷಿಸಿ ಪ್ರೊಫೆಸರ್ ಅಶ್ವಿನ್ಅದು ಪರಿಹರಿಸುವ ಹಂತ ಪ್ರೊಫೆಸರ್ ಅಶ್ವಿನ್ಪರಿಹರಿಸಿ ಪ್ರೊಫೆಸರ್ ಅಶ್ವಿನ್ತದನಂತರ ಪರೀಕ್ಷಾ ಹಂತವಿದೆ ಪ್ರೊಫೆಸರ್ ಪ್ರೊಫೆಸರ್ ಅಶ್ವಿನ್ಈ ಸಂದರ್ಭದಲ್ಲಿ ನಿಮ್ಮ ಉತ್ಪನ್ನ ಅಥವಾ ನಿಮ್ಮ ಆಟವನ್ನು ಬಳಸಲು ಹೊರಟಿರುವ ಜನರು ನಿಜವಾಗಿಯೂ ಇಷ್ಟಪಡುವ ಮತ್ತು ನಿಜವಾಗಿಯೂ ಬಯಸುವ ಮತ್ತು ನೀವು ಆ ಸಮಯದಲ್ಲಿ ನೀವು ಇದನ್ನು ಕೆಲವು ಬಾರಿ ನೋಡುತ್ತೀರಿ ಲಕ್ಷಾಂತರ ಜನರಿಗೆ ನಿಮ್ಮ ಆಟವನ್ನು ಮಾರಾಟ ಮಾಡಲು ಸಾಧ್ಯವಾಗುತ್ತದೆ ಮತ್ತು ನೀವು ಬಿಲಿಯನೇರ್ ಆಗುತ್ತೀರಿ ಮತ್ತು ನಿಮಗೆ ಬೇಕಾದ ಎಲ್ಲಾ ಅದ್ಭುತ ವಸ್ತುಗಳನ್ನು ಖರೀದಿಸಬಹುದು ಎಂದು ನಿಮಗೆ ತಿಳಿದಿದೆ ಬಾಲಾಮತ್ತು ಆಟಗಳನ್ನು ಆಡಲು ಪ್ರೊಫೆಸರ್ ಅಶ್ವಿನ್ ಮತ್ತು ಆಟಗಳನ್ನು ಆಡಿ ಆದ್ದರಿಂದ ನೀವು ನಿಮ್ಮ ಕೇಕ್ ಅನ್ನು ಹೊಂದಬಹುದು ಮತ್ತು ಅದನ್ನು ಸಹ ತಿನ್ನಬಹುದು ಸರಿ ಈಗ ಬಾಲಾ ಸ್ವಲ್ಪ ತಡವಾಗಿದೆ ನಾನು ವಿಮಾನ ಹಿಡಿಯಲು ಹೋಗಬೇಕಾಗಿದೆ ಏಕೆಂದರೆ ನಾನು ಹೋಗಿ ಪ್ರಧಾನಿಯನ್ನು ಭೇಟಿ ಮಾಡಬೇಕು ಬಾಲಾಅದ್ಭುತ ಪ್ರೊಫೆಸರ್ ಅಶ್ವಿನ್ ಕೆಲವು ವಾರಗಳು ಮತ್ತು 8 ವಾರಗಳಲ್ಲಿ ನಾನು ನಿಖರವಾಗಿ ಹಿಂತಿರುಗುತ್ತೇನೆ ಮತ್ತು ಆ ಹೊತ್ತಿಗೆ ಈ ವಿನ್ಯಾಸದ ಆಲೋಚನಾ ಕೋರ್ಸ್ ದಾಖಲೆಯ ಎಲ್ಲಾ ಪಾಠಗಳನ್ನು ನೀವು ಹೊಂದಿರುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ ಸರಿ ಆದ್ದರಿಂದ ನೆನಪಿಡಿ ನಾನು ನಿಮಗೆ 8 ವಾರಗಳ ಗಡುವನ್ನು ನೀಡುತ್ತಿದ್ದೇನೆ ಮತ್ತು ನಾನು ಹಿಂತಿರುಗುವ ಹೊತ್ತಿಗೆ ಅದನ್ನು ಉತ್ತಮವಾಗಿ ಮಾಡಲಾಗುತ್ತದೆ ಬಾಲಾ8 ವಾರಗಳು ಅಶ್ವಿನ್ ಇಲ್ಲ ಹೌದು ಓಹ್ ಹೌದು ಹೌದು ನಾನು ಅದನ್ನು ರೆಕಾರ್ಡ್ ಮಾಡುತ್ತೇನೆ ಚಿಂತಿಸಬೇಡಿ ಪ್ರೊಫೆಸರ್ ಅಶ್ವಿನ್ಸರಿ 8 ವಾರಗಳನ್ನು ನೆನಪಿಡಿ ಪ್ರೊಫೆಸರ್